ನಮಸ್ಕಾರ ಈ ವೀಡಿಯೊಗಳ ಸರಣಿಗೆ ಮತ್ತೆ ಸ್ವಾಗತ ಇಂದು ನಾವು ಜೀವಶಾಸ್ತ್ರದ ಒಂದು ಕುತೂಹಲಕಾರಿ ಸಮಸ್ಯೆಯ ಬಗ್ಗೆ ಮಾತನಾಡಲಿದ್ದೇವೆ ಅಂದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಮತ್ತು ನಮ್ಮ ದೇಹದ ಪ್ರತಿಯೊಂದು ಕೋಶಗಳಲ್ಲಿ ಡಿಎನ್ಎ ಯಲ್ಲಿ ಸಂಗ್ರಹವಾಗಿರುವ ಯಾವುದೇ ಮಾಹಿತಿಯನ್ನು ಹೇಗೆ ಓದಲಾಗುತ್ತದೆ ಮತ್ತು ವ್ಯಾಖ್ಯಾನಿಸಲಾಗುತ್ತದೆ ಎಂಬುದನ್ನು ನೋಡಲಿದ್ದೇವೆ ಈ ವಿಸಂಕೇತ ಕಾರ್ಯವಿಧಾನದ ಬಗ್ಗೆ ನಾನು ಇಂದು ಮತ್ತು ನಾಳೆಯ ವೀಡಿಯೊದಲ್ಲಿ ವಿವರಿಸಲಿದ್ದೇನೆ ಮತ್ತು ವಿಷಯದ ಪರಿಕಲ್ಪನಾ ತಿಳುವಳಿಕೆಗಾಗಿ ನಾನು ಬಹಳಷ್ಟು ವಿವರಗಳನ್ನು ಕೈ ಬಿಡಲಿದ್ದೇನೆ ಯಾಂತ್ರಿಕ ವಸ್ತುಸ್ಥಿತಿಯೊಂದಿಗೆ ಮತ್ತು ಯಾಂತ್ರಿಕ ವಿವರಗಳೊಂದಿಗೆ ನಿಮ್ಮನ್ನು ತೊಂದರೆಗೊಳಪಡಿಸಲು ನಾನು ಬಯಸುವುದಿಲ್ಲ ನಾವು ಇದನ್ನು ಬಹಳ ಮೇಲ್ನೋಟಕ್ಕೆ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಆದರೆ ಡಿಎನ್ಎ ಮಾಹಿತಿಯನ್ನು ಹೇಗೆ ಓದುವುದು ವಿಸಂಕೇತ ಮಾಡುವುದು ಮತ್ತು ವ್ಯಾಖ್ಯಾನಿಸುವುದು ನಂತರ ಅದು ಯಾವುದಕ್ಕೆ ಕಾರಣವಾಗುತ್ತದೆ ಎಂಬ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಇದು ನಮ್ಮ ಕೋಶದ ಕೆಲಸ ಮಾಡುವ ಕುದುರೆಗಳ ರಚನೆಗೆ ಕಾರಣವಾಗುತ್ತದೆ ಅದು ಪ್ರೋಟೀನ್ ಗಳನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಈಗ ಅವುಗಳಲ್ಲಿ ಪ್ರೋಟೀನ್ ಒಂದಾಗಿದೆ ಇನ್ನೂ ಕೆಲವು ಇವೆ ಆದರೆ ನಾವು ಈ ನಿರ್ದಿಷ್ಟ ವೀಡಿಯೊದಲ್ಲಿ ಪ್ರೋಟೀನ್ ಗಳ ಕುರಿತು ಮಾತ್ರ ಮಾತನಾಡುತ್ತೇವೆ ಆದ್ದರಿಂದ ನಮ್ಮ ನ್ಯೂಕ್ಲಿಯಸ್ ನಲ್ಲಿ ಪ್ಯಾಕೇಜ್ ಮಾಡಲಾಗಿರುವ ಡಿಎನ್ಎ ನಮ್ಮ ಬೃಹತ್ ಸೂಚನಾ ಕೈಪಿಡಿಯಂತಿದೆ ಎಂದು ನೀವು ಊಹಿಸಲು ಪ್ರಾರಂಭಿಸಬೇಕೆಂದು ನಾನು ಬಯಸುತ್ತೇನೆ ಮತ್ತು ಈ ಸೂಚನಾ ಕೈಪಿಡಿಯಲ್ಲಿಯೇ ಎಲ್ಲಾ ಮಾಹಿತಿಯನ್ನು ಪಟ್ಟಿಮಾಡಿ ಇರಿಸಲಾಗಿದೆ ತದನಂತರ ಅಗತ್ಯವಿರುವಾಗ ಮತ್ತು ಸಂಬಂಧಿತ ಸೂಚನೆಗಳನ್ನು ತೆಗೆದುಕೊಳ್ಳಲು ಅದನ್ನು ಓದಿ ನಂತರ ಅದನ್ನು ಉತ್ಪನ್ನವಾಗಿ ಪರಿವರ್ತಿಸಲು ಒಂದು ಯಾಂತ್ರಿಕ ವ್ಯವಸ್ಥೆ ಇರಬೇಕು ಆದ್ದರಿಂದ ನಾವು ಜೀವಶಾಸ್ತ್ರದ ಕೇಂದ್ರ ಸಿದ್ಧಾಂತದ ಮೂಲಕ ಪ್ರಾರಂಭಿಸುತ್ತೇವೆ ಸೆಂಟ್ರಲ್ ಡಾಗ್ಮಾ ಅದು ಏನು ಹೇಳುತ್ತದೆ ಎಂದರೆ ನಮ್ಮ ಹೆಚ್ಚಿನ ಮಾಹಿತಿಯು ನಮ್ಮ ಆನುವಂಶಿಕ ವಸ್ತುವಾದ ಡಿಎನ್ಎ ಯಲ್ಲಿ ಸಂಗ್ರಹವಾಗಿದೆ ತದನಂತರ ನಾನು ಹೇಳಿದಂತೆ ಇದು ನಿಮ್ಮ ಸೂಚನಾ ಕೈಪಿಡಿಯಾಗಿದೆ ಡಿಎನ್ಎ ಯಲ್ಲಿ ಸಂಗ್ರಹವಾಗಿರುವ ಈ ಸೂಚನೆಗಳನ್ನು ಆರ್ಎನ್ಎ ಗೆ ನಕಲಿಸಲಾಗುತ್ತದೆ ಈ ರೀತಿ ಊಹಿಸಿಕೊಳ್ಳಿ ನೀವು ಸೂಚನಾ ಕೈಪಿಡಿಯನ್ನು ಹೊಂದಿದ್ದು ಅದು ಯೋಜನೆಗಳ ಸರಣಿಯನ್ನು ಹೊಂದಿದೆ ಮತ್ತು ಪ್ರೋಟೀನ್ ಅನ್ನು ತಯಾರಿಸಲು ನೀವು ಒಂದು ನಿರ್ದಿಷ್ಟ ಯೋಜನೆಯನ್ನು ಆರಿಸಬೇಕಾಗುತ್ತದೆ ಎಂದು ಹೇಳೋಣ ಸೂಚನಾ ಕೈಪಿಡಿಯಿಂದ ಸುಳಿವು ಚೀಟಿಗಳಿಗೆ ಯೋಜನೆಯನ್ನು ನಕಲಿಸುವ ಪ್ರಕ್ರಿಯೆ ಎಂದು ಹೇಳೋಣ ಆದ್ದರಿಂದ ಈ ಆರ್ಎನ್ಎ ನಿಮ್ಮ ಸುಳಿವು ಚೀಟಿಯಂತಿದೆ ಇದರಲ್ಲಿ ನೀವು ನಿರ್ದಿಷ್ಟ ಪ್ರೋಟೀನ್ ನ ಸಂಶ್ಲೇಷಣೆಯ ಯೋಜನೆವನ್ನು ಗುರುತುಹಾಕಿಕೊಳ್ಳಲಿದ್ದೀರಿ ಆದ್ದರಿಂದ ಅದು ಡಿಎನ್ಎ ಯಿಂದ ಆರ್ಎನ್ಎ ಆಗಿದೆ ತದನಂತರ ಆರ್ಎನ್ಎ ಎಲ್ಲಾ ಮಾಹಿತಿಯನ್ನು ಹೊಂದಿದೆ ಈ ಮಾಹಿತಿಯನ್ನು ಯುಕಾರಿಯೋಟ್ ಗಳ ಸಂದರ್ಭದಲ್ಲಿ ಅದು ನ್ಯೂಕ್ಲಿಯಸ್ ನಿಂದ ಸೈಟೋಪ್ಲಾಸಂ ಗೆ ಒಯ್ಯುತ್ತದೆ ಪ್ರೊಕಾರಿಯೋಟ್ ಗಳಲ್ಲಿ ಇದು ಹೇಗೆ ಸಂಭವಿಸುತ್ತದೆ ಎಂಬುದನ್ನು ನಾವು ಇನ್ನು ಸ್ವಲ್ಪ ಸಮಯದಲ್ಲಿ ನೋಡಲಿದ್ದೇವೆ ನಂತರ ಈ ಸುಳಿವು ಚೀಟಿಯನ್ನು ಬಾಣಸಿಗರು ಓದುತ್ತಾರೆ ತದನಂತರ ಈ ಪ್ರೋಟೀನ್ ತಯಾರಿಸಲು ಅಗತ್ಯವಿರುವ ಎಲ್ಲಾ ಪದಾರ್ಥಗಳನ್ನು ಅದು ತರುತ್ತದೆ ಈ ಪ್ರೋಟೀನ್ ಅಂತಿಮ ಉತ್ಪನ್ನವಾಗಿದೆ ಈ ಪ್ರಕ್ರಿಯೆ 1ನೇ ಹಂತದಲ್ಲಿ ಸೂಚನೆಗಳನ್ನು ಓದಲಾಗುತ್ತದೆ ಮತ್ತು ನ್ಯೂಕ್ಲಿಯಸ್ ನಿಂದ ಸೈಟೋಪ್ಲಾಸಂ ಗೆ ಒಂದು ನಿರ್ದಿಷ್ಟ ರೀತಿಯ ಆರ್ಎನ್ಎ ಮೂಲಕ ಸಂವಹನ ಮಾಡಲಾಗುತ್ತದೆ ಇದನ್ನು ನಾವು ಎಂಆರ್ಎನ್ಎ ಎಂದು ಕರೆಯುತ್ತೇವೆ ಆರ್ಎನ್ಎ ಯ ಇತರ ಪ್ರಭೇದಗಳೂ ಇವೆ ಆದರೆ ಡಿಎನ್ಎ ಯಿಂದ ಆರ್ಎನ್ಎ ಗೆ ಈ ಪರಿವರ್ತನೆಯ ಪ್ರಕ್ರಿಯೆಯನ್ನು ಪ್ರತಿಲೇಖನ ಎಂದು ಕರೆಯಲಾಗುತ್ತದೆ ತದನಂತರ ಆರ್ಎನ್ಎ ಯಲ್ಲಿರುವ ಎಲ್ಲಾ ಮಾಹಿತಿಯನ್ನು ವಿಸಂಕೇತ ಮಾಡಲಾಗುತ್ತದೆ ಅರ್ಥೈಸಲಾಗುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ಸಂಪೂರ್ಣ ಪ್ರೋಟೀನ್ ನ ರಚನೆಗೆ ಪದಾರ್ಥಗಳನ್ನು ತರಲಾಗುತ್ತದೆ ವಿಸಂಕೇತದ ಪ್ರಕ್ರಿಯೆ ಮತ್ತು ಪ್ರೋಟೀನ್ ಗಳ ನಿಜವಾದ ರಚನೆಯನ್ನು ಅನುವಾದ ಎಂದು ಕರೆಯುತ್ತೇವೆ ಇಂದಿನ ವೀಡಿಯೊದಲ್ಲಿ ನಾವು ಪ್ರತಿಲೇಖನದ ಬಗ್ಗೆ ಮಾತನಾಡಲಿದ್ದೇವೆ ಮುಂದಿನ ವೀಡಿಯೊದಲ್ಲಿ ಅನುವಾದದ ವಿವರಗಳಿಗೆ ಬರುತ್ತೇನೆ ಪ್ರೋಟೀನ್ ನ ರಚನೆಗೆ ಬೇಕಾಗುವ ಅಂಶಗಳು ಯಾವುವು ನಿಮಗೆ ಖಂಡಿತವಾಗಿಯೂ ಸಂದೇಶವಾಹಕ ಆರ್ಎನ್ಎ ಯ ಅಗತ್ಯವಿದೆ ನಿಮಗೆ ಬಾಣಸಿಗ ಬೇಕಾಗಿದ್ದಾನೆ ಅವನು ಈ ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಸೇರಿಸಲಿದ್ದಾನೆ ಮತ್ತು ಬಾಣಸಿಗ ಎಂದರೆ ಸೈಟೋಪ್ಲಾಸಂ ನಲ್ಲಿರುವ ರೈಬೋಸೋಮ್ ಆಗಿದೆ ಯುಕಾರಿಯೋಟಿಕ್ ಕೋಶಗಳಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂ ನಲ್ಲಿರುವ ರೈಬೋಸೋಮ್ ಗಳು ಸಹ ಇವೆ ಇದು ಪ್ರೋಟೀನ್ ಗಳ ಸಂಶ್ಲೇಷಣೆಯ ತಾಣವಾಗಿದೆ ಆದ್ದರಿಂದ ನಿಮಗೆ ಎಂಆರ್ಎನ್ಎ ಗಳು ಬೇಕಾಗುತ್ತವೆ ನಿಮಗೆ ಬಾಣಸಿಗರಾದ ರೈಬೋಸೋಮ್ ಗಳು ಬೇಕಾಗುತ್ತವೆ ಮತ್ತು ಈ ಬಾಣಸಿಗರು ಎಂಆರ್ಎನ್ಎ ಯಲ್ಲಿರುವ ಮಾಹಿತಿಯನ್ನು ಓದುತ್ತಾರೆ ಮತ್ತು ಅಮೈನೊ ಆಮ್ಲಗಳಾದ ಇತರ ಪದಾರ್ಥಗಳನ್ನು ತರುತ್ತಾರೆ ನೀವು ನಿಮ್ಮ ಜೈವಿಕ ಅಣುಗಳ ತರಗತಿಯಲ್ಲಿ ಓದಿರುವಂತೆ ಅಮೈನೊ ಆಮ್ಲಗಳು ಪ್ರೋಟೀನ್ ಗಳ ನಿರ್ಮಾಣ ವಿಭಾಗಗಳಾಗಿವೆ ಮತ್ತು ಈ ಅಮೈನೋ ಆಮ್ಲಗಳನ್ನು ಬಾಣಸಿಗರಲ್ಲಿಗೆ ತರಲಾಗುತ್ತದೆ ಅವುಗಳನ್ನು ಇನ್ನೊಂದು ವರ್ಗದ ಆರ್ಎನ್ಎ ಯಿಂದ ಬಾಣಸಿಗರಿಗೆ ಸಾಗಿಸಲಾಗುತ್ತದೆ ಇದನ್ನು ಟಿಆರ್ಎನ್ಎ ಎಂದು ಕರೆಯಲಾಗುತ್ತದೆ ನಾವು ಇವೆಲ್ಲವನ್ನೂ ಅನುವಾದದ ವೀಡಿಯೊದಲ್ಲಿ ನೋಡುತ್ತೇವೆ ಈ ವೀಡಿಯೊದಲ್ಲಿ ನಾವು ಪ್ರತಿಲೇಖನದ ಬಗ್ಗೆ ಮಾತ್ರ ಮಾತನಾಡಲಿದ್ದೇವೆ ಪ್ರತಿಲೇಖನದಲ್ಲಿ ಏನಾಗುತ್ತಿದೆ ಎಂದರೆ ಡಿಎನ್ಎ ಯಲ್ಲಿರುವ ಮಾಹಿತಿಯನ್ನು ಓದಿ ಆರ್ಎನ್ಎ ಯ ಅಣುವಿನ ಮೇಲೆ ನಕಲಿಸಲಾಗುತ್ತದೆ ನಂತರ ಆರ್ಎನ್ಎ ಅಣುವು ನ್ಯೂಕ್ಲಿಯಸ್ ನಿಂದ ಸೈಟೋಪ್ಲಾಸಂ ಗೆ ಚಲಿಸುತ್ತದೆ ಹಾಗಾದರೆ ಡಿಎನ್ಎ ಯಲ್ಲಿ ಮಾಹಿತಿಯನ್ನು ಎಲ್ಲಿ ಸಂಗ್ರಹಿಸಲಾಗಿದೆ ಇದು ನಿಮ್ಮ ಉದ್ದವಾದ ರೇಖೀಯವಾದ ಸುರುಳಿಯಾಕಾರದ ಡಿಎನ್ಎ ಅಣು ಎಂದು ಊಹಿಸೋಣ ಈಗ ವಿಸ್ತರಣೆಯಲ್ಲಿರುವ ಡಿಎನ್ಎ ಅಣುವು ನಿರ್ದಿಷ್ಟ ವಿಭಾಗಗಳನ್ನು ಹೊಂದಿರುತ್ತದೆ ಅದು ಈ ಮಾಹಿತಿಯನ್ನು ಒಯ್ಯುತ್ತದೆ ಅಥವಾ ಸರಳವಾಗಿ ಹೇಳುವುದಾದರೆ ಇವು ಮಾಹಿತಿಯನ್ನು ಇರಿಸಲಾಗಿರುವ ನಿರ್ದಿಷ್ಟ ಕಡತಗಳು ಅಥವಾ ನೆರೆಕಡತಗಳಾಗಿವೆ ಒಂದು ನಿರ್ದಿಷ್ಟ ಗುಣಲಕ್ಷಣಕ್ಕಾಗಿ ಸಂಕೇತಿಸುವ ಪ್ರತಿಯೊಂದು ಘಟಕ ಇಲ್ಲಿಂದ ಇಲ್ಲಿಯವರೆಗಿನ ಈ ಸಂಪೂರ್ಣ ಸಮುಚ್ಚಯವು ನ್ಯೂಕ್ಲಿಯೋಟೈಡ್ ಗಳ ವಿಸ್ತಾರವನ್ನು ಹೊಂದಿದೆ ಅದು ಪ್ರೋಟೀನ್ ಪ್ರೋಟೀನ್ 1ರ ಸಂಶ್ಲೇಷಣೆಗಾಗಿ ಮಾಹಿತಿಯನ್ನು ಸಂಕೇತಿಸುತ್ತದೆ ಎಂದು ನಾವು ಹೇಳೋಣ ಆ ಮಾಹಿತಿಯನ್ನು ಡಿಎನ್ಎ ಯ ವಿಸ್ತಾರದಲ್ಲಿ ಸಂಕೇತಗೊಳಿಸಲಾಗುತ್ತದೆ ಆದ್ದರಿಂದ ಡಿಎನ್ಎ ಯ ಪ್ರತಿಯೊಂದು ವಿಸ್ತರಣೆಯು ನಿರ್ದಿಷ್ಟ ಗುಣಲಕ್ಷಣವನ್ನು ಸಂಕೇತಿಸುತ್ತದೆ ಈ ಸಂದರ್ಭದಲ್ಲಿ ನಾವು ಪ್ರೋಟೀನ್ ಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ನೀವು ಟಿಆರ್ಎನ್ಎ ಗೆ ಕೋಡಿಂಗ್ ಮಾಡುವಂತಹ ಗುಣಲಕ್ಷಣಗಳನ್ನು ಸಹ ಹೊಂದಬಹುದು ಆದ್ದರಿಂದ ನಿರ್ದಿಷ್ಟ ಗುಣಲಕ್ಷಣಗಳು ಮತ್ತು ಗುಣಲಕ್ಷಣಗಳಿಗಾಗಿ ಸಂಕೇತಿಸುವ ಡಿಎನ್ಎ ಯ ಈ ವಿಭಾಗಗಳು ಆನುವಂಶಿಕವಾಗಿರಬೇಕು ಅವುಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಾಗಬೇಕಾಗಿದೆ ಕೆಲವು ಮಾಹಿತಿಯನ್ನು ಹೊಂದಿರುವ ಈ ಮೂಲ ಘಟಕವನ್ನು ನೀವು ವಂಶವಾಹಿ ಎಂದು ಕರೆಯುತ್ತೀರಿ ಮತ್ತು ಪ್ರತಿ ವಂಶವಾಹಿಯು ಒಂದು ವಿಭಾಗವನ್ನು ಹೊಂದಿದ್ದು ಅದು ನೀವು ಸಂಕೇತವನ್ನು ನೀವು ಎಲ್ಲಿಂದ ಓದಬೇಕು ಎಲ್ಲಿಂದ ಸಂಕೇತವನ್ನು ನಕಲಿಸಲು ಪ್ರಾರಂಭಿಸಬೇಕು ಎಂಬುದನ್ನು ನಿರ್ಧರಿಸುತ್ತದೆ ಆದ್ದರಿಂದ ನಾನು ನಿಮಗೆ ಸೂಚನಾ ಕೈಪಿಡಿಯನ್ನು ನೀಡಿದರೆ ಮತ್ತು ನಾನು ನಿಮಗೆ ಪ್ರಾರಂಭ ಪುಟದಿಂದ ನಕಲಿಸಲು ಆರಂಭಿಸಿ ಎಂದು ಹೇಳಿದರೆ ಅದನ್ನು ಎಲ್ಲಿಂದ ನಕಲಿಸಲು ಪ್ರಾರಂಭಿಸಬೇಕು ಎಂದು ನೀವು ತಿಳಿದುಕೊಳ್ಳಬೇಕು ಆದ್ದರಿಂದ ವಂಶವಾಹಿಯನ್ನು ಇಲ್ಲಿಂದ ನಕಲಿಸಬಹುದು ಎಂಬ ಸೂಚನೆಯನ್ನು ನೀಡುವ ಆ ಭಾಗವನ್ನು ಪ್ರವರ್ತಕ ಎಂದು ಕರೆಯಲಾಗುತ್ತದೆ ಅಂತೆಯೇ ವಂಶವಾಹಿಯು ಕೊನೆಗೊಳ್ಳುತ್ತದೆ ನಿರ್ದಿಷ್ಟ ಯೋಜನೆಯ ಸಂಕೇತದ ಸಂದೇಶವು ಒಂದು ನಿರ್ದಿಷ್ಟ ಹಂತದಲ್ಲಿ ಕೊನೆಗೊಳ್ಳುತ್ತದೆ ಮತ್ತು ಅದು ಕೊನೆಗೊಳ್ಳುವ ಅಂತಿಮ ಬಿಂದುವನ್ನು ಸಮಾಪ್ತಕ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಪ್ರತಿಲೇಖನದ ಸಮಯದಲ್ಲಿ ಡಿಎನ್ಎ ಯು ಸಡಿಲವಾಗಿದೆ ಮತ್ತು ಅದು ಸಡಿಲವಾದ ಕ್ರೊಮಾಟಿನ್ ಆಗಿದೆ ಅವುಗಳ ಪ್ರವರ್ತಕವು ಅಸ್ತಿತ್ವದಲ್ಲಿದೆ ಮತ್ತು ಈ ವಂಶವಾಹಿಯು ಮುಂದೆ ಹೋಗಬೇಕು ಮತ್ತು ಅದನ್ನು ಆರ್ಎನ್ಎ ಗೆ ನಕಲಿಸಬೇಕು ಆರ್ಎನ್ಎ ಯು ಓದಬೇಕು ಎಂದು ಹೇಳೋಣ ಆದ್ದರಿಂದ ಇಲ್ಲಿ ಬರೆಯಲಾದ ಪ್ರತಿಯನ್ನು ಆರ್ಎನ್ಎ ಅಣುವಾಗಿ ಪುನಃ ಬರೆಯಲಾಗುವುದು ಈಗ ನೆನಪಿಡಿ ಡಿಎನ್ಎ ಗಿಂತ ಭಿನ್ನವಾಗಿ ಆರ್ಎನ್ಎ ಏಕ ಎಳೆಯಾಗಿದೆ ಆದರೆ ಡಿಎನ್ಎ ಯಂತೆಯೇ ಆರ್ಎನ್ಎ ಯೂ ಸಹ ಡಿಎನ್ಎ ಯೊಂದಿಗೆ ಪೂರಕತೆಯನ್ನು ತೋರಿಸುತ್ತದೆ ಆದ್ದರಿಂದ ನೀವು ಈ ಡಿಎನ್ಎ ಯನ್ನು ಹೊಂದಿದ್ದರೆ ಈ ಡಿಎನ್ಎ ಯು ಮೊದಲು ತೆರೆದುಕೊಳ್ಳಬೇಕು ವಂಶವಾಹಿಯ ಈ ವಿಭಾಗವು ತೆರೆದುಕೊಳ್ಳಬೇಕು ಜಲಜನಕದ ಬಂಧಗಳನ್ನು ಪ್ರತ್ಯೇಕಿಸಲು ಒಡೆಯಬೇಕು ಮತ್ತು ಇಲ್ಲಿಯೇ ವಂಶವಾಹಿಯು ಓದಬೇಕಾಗಿರುವುದು ಈಗ ಈ ಅನಾವರಣವು ಸಂಭವಿಸಬೇಕಾಗಿದೆ ಓದುವಿಕೆ ನಡೆಯಬೇಕು ಮತ್ತು ನೆನಪಿಡಿ ಡಿಎನ್ಎ ಪುನರಾವರ್ತನೆಯಲ್ಲಿ ತೆರೆದುಕೊಳ್ಳುವಿಕೆಯು ಹೆಲಿಕೇಸ್ ಗಳಿಂದ ನಡೆಯುತ್ತಿದೆ ನಂತರ ನ್ಯೂಕ್ಲಿಯೋಟೈಡ್ ಗಳನ್ನು ಪೂರಕತೆಯ ಆಧಾರದ ಮೇಲೆ ಡಿಎನ್ಎ ಪಾಲಿಮರೇಸ್ ಎಂಬ ಕಿಣ್ವದಿಂದ ಸೇರಿಸಲಾಗುತ್ತಿತ್ತು ಈಗ ಆ ಪೂರಕತೆ ಏನು ನಾನು ಹೇಳಿದಂತೆ ಡಿಎನ್ಎ ಯಲ್ಲಿ ಅಡೆನೈನ್ ಯಾವಾಗಲೂ ಥೈಮಿನ್ ನೊಂದಿಗೆ ಅಡಿಪಾಯ ಜೋಡಿಯನ್ನು ಹೊಂದಿರುತ್ತದೆ ಮತ್ತು ಸೈಟೋಸಿನ್ ಯಾವಾಗಲೂ ಗ್ವಾನೈನ್ ನೊಂದಿಗೆ ಅಡಿಪಾಯ ಜೋಡಿಯನ್ನು ರೂಪಿಸುತ್ತದೆ ಆರ್ಎನ್ಎ ಯ ಸಂದರ್ಭದಲ್ಲಿ ಅಡೆನೈನ್ ಇರುವಲ್ಲೆಲ್ಲಾ ಥೈಮಿನ್ ಇರುವುದಿಲ್ಲ ಆರ್ಎನ್ಎ ಸಂದರ್ಭದಲ್ಲಿ ಥೈಮಿನ್ ಬದಲಿಗೆ ನೀವು ಯುರಾಸಿಲ್ ಅನ್ನು ನೋಡುತ್ತೀರಿ ಡಿಎನ್ಎ ಯಲ್ಲಿ ನೋಡಿದಂತೆ ಸೈಟೋಸಿನ್ ಗಾಗಿ ನೀವು ಯಾವಾಗಲೂ ಗ್ವಾನೈನ್ ಅನ್ನು ಹೊಂದಿರುತ್ತೀರಿ ಆದ್ದರಿಂದ ಇದು ಅನುಸರಿಸಬೇಕಾದ ನಿಯಮವಾಗಿದೆ ಆದರೆ ಉಳಿದವು ಒಂದೇ ಆಗಿರುತ್ತದೆ ಇದು ಇನ್ನೂ ಪೂರಕವಾಗಿದೆ 2 ಎಳೆಗಳನ್ನು ಪ್ರತ್ಯೇಕಿಸಲು ಜಲಜನಕ ಬಂಧಗಳನ್ನು ಮುರಿಯಬೇಕು ಮತ್ತು ನಂತರ ಮಾಹಿತಿ ಏನೇ ಇರಲಿ ಇಲ್ಲಿ ಒಂದು ಅನುಕ್ರಮವಿದೆ ಎಂದು ಹೇಳೋಣ ಅದು ಎ ಅನ್ನು ಹೊಂದಿದೆ ಅದು ಒಂದು ಟಿ ಒಂದು ಸಿ ಒಂದು ಜಿ ಮತ್ತೆ ಒಂದು ಜಿ ಮತ್ತು ಒಂದು ಸಿ ಅನ್ನು ಹೊಂದಿದೆ ಡಿಎನ್ಎ ಯಲ್ಲಿರುವ ಇತರ ಸಹೋದರಿ ಎಳೆಗಳು ಸ್ಪಷ್ಟವಾಗಿ ಒಂದು ಟಿ ಒಂದು ಎ ಒಂದು ಜಿ ಅನ್ನು ಹೊಂದಿರುತ್ತವೆ ಇಲ್ಲಿ ಅದು ಒಂದು ಸಿ ಅನ್ನು ಹೊಂದಿರುತ್ತದೆ ಏಕೆಂದರೆ ಜಿ ಯು ಸಿ ಜೊತೆ ಜೋಡಿಯಾಗುತ್ತದೆ ಇಲ್ಲಿ ಮತ್ತೆ ಜಿ ಯು ಸಿ ಜೊತೆ ಜೋಡಿಯಾಗುತ್ತದೆ ಮತ್ತು ಇಲ್ಲಿ ನಿಮಗೆ ಒಂದು ಜಿ ಇದೆ ಮತ್ತು ನಾವು ನೋಡೋಣ ಅದಕ್ಕೆ ಸ್ವಲ್ಪ ನಿರ್ದೇಶನ ನೀಡೋಣ ಈ ಎಳೆಯನ್ನು 5 ಪ್ರೈಮ್ ಎಂದು ಹೇಳೋಣ ಇದು ಇಲ್ಲಿಂದ ಎಲ್ಲೆಡೆಗೆ ಹೋಗುತ್ತಿದೆ ಈ ಎಳೆಯು 5 ಪ್ರೈಮ್ ನಿಂದ 3 ಪ್ರೈಮ್ ಆಗಿದೆ ನಂತರ ನಿಸ್ಸಂಶಯವಾಗಿ ಎರಡನೇ ಎಳೆಯು ಪರಸ್ಪರ ವಿರುದ್ಧವಾಗಿರುತ್ತದೆ ಆದ್ದರಿಂದ ಇದು 5 ಪ್ರೈಮ್ ಆಗಿರುತ್ತದೆ ಮತ್ತು ಅದು 3 ಪ್ರೈಮ್ ಗೆ ಹೋಗುತ್ತದೆ ಈಗ ಅದನ್ನು ಓದಲು ಹೋಗುವ ಯಾವುದೇ ಕಿಣ್ವವು ಕಿಣ್ವವು ಅದನ್ನು ನಕಲಿಸಲು ಮತ್ತು ಬರೆಯಲು ಹೋಗುವ ಲೇಖನಿಯಂತಿದೆ ಪ್ರತಿಲೇಖನದ ಸಂದರ್ಭದಲ್ಲಿ ಕಿಣ್ವವು ಹೋಲುತ್ತದೆ ಆದರೆ ನಿಖರವಾಗಿ ಒಂದೇ ಆಗಿರುವುದಿಲ್ಲ ಇದನ್ನು ಆರ್ಎನ್ಎ ಪಾಲಿಮರೇಸ್ ಎಂದು ಕರೆಯಲಾಗುತ್ತದೆ ಮೊದಲನೆಯದು ಡಿಎನ್ಎ ಪಾಲಿಮರೇಸ್ ನಂತೆಯೇ ಅದನ್ನು ಓದಲು ಒಂದು ಮಾದರಿ ಫಲಕದ ಅಗತ್ಯವಿದೆ ಎರಡನೆಯದು ಡಿಎನ್ಎ ಪಾಲಿಮರೇಸ್ ನಂತೆಯೇ ರೈಬೊನ್ಯೂಕ್ಲಿಯೊಟೈಡ್ ಗಳನ್ನು ಸೇರಿಸುತ್ತಲೇ ಇರುತ್ತದೆ ಇವು ಡಿಯೋಕ್ಸಿರೈಬೊನ್ಯೂಕ್ಲಿಯೊಟೈಡ್ ಗಳಲ್ಲ ಇಲ್ಲಿ ನೀವು ರೈಬೊನ್ಯೂಕ್ಲಿಯೊಟೈಡ್ ಗಳನ್ನು ತರುತ್ತಿದ್ದೀರಿ ಇದು ರೈಬೊನ್ಯೂಕ್ಲಿಯೊಟೈಡ್ ಗಳನ್ನು ಓದುತ್ತದೆ ಅಥವಾ ಇದು ಆರ್ಎನ್ಎ ಸರಪಳಿಯನ್ನು 5 ಪ್ರೈಮ್ ನಿಂದ 3 ಪ್ರೈಮ್ ದಿಕ್ಕಿನಲ್ಲಿ ಪಾಲಿಮರೀಕರಣಗೊಳಿಸುತ್ತದೆ ಫಾಸ್ಫೊಡೈಸ್ಟರ್ ಬಂಧದ ರಚನೆಯಿಂದಾಗಿ ಅದು 5 ಪ್ರೈಮ್ ನಿಂದ 3 ಪ್ರೈಮ್ ನ ದಿಕ್ಕಿನಲ್ಲಿ ಸಂಭವಿಸುತ್ತದೆ ಎಂದು ನಾನು ವಿವರಿಸಿದ್ದೇನೆ ಮತ್ತು ಡಿಎನ್ಎ ಪಾಲಿಮರೇಸ್ ಮತ್ತು ಆರ್ಎನ್ಎ ಪಾಲಿಮರೇಸ್ ಗೆ ಇರುವ ಏಕೈಕ ವ್ಯತ್ಯಾಸವೆಂದರೆ ಡಿಎನ್ಎ ಪಾಲಿಮರೇಸ್ ಗೆ ಪ್ರೈಮರ್ ಇರಬೇಕಾಗಿತ್ತು ಅದು ನಂತರ ಡಿಯೋಕ್ಸಿನ್ಯೂಕ್ಲಿಯೊಟೈಡ್ ಗಳನ್ನು ಸೇರಿಸಲು ಒಂದು ಅಡಿಪಾಯವನ್ನು ಹೊಂದಿರಬೇಕಾಗಿತ್ತು ಆರ್ಎನ್ಎ ಪಾಲಿಮರೇಸ್ ಗಳ ಸಂದರ್ಭದಲ್ಲಿ ಅದು ಅಗತ್ಯವಿಲ್ಲ ಆ ಅರ್ಥದಲ್ಲಿ ಆರ್ಎನ್ಎ ಪಾಲಿಮರೇಸ್ ಚುರುಕಾದ ಕಿಣ್ವವಾಗಿದೆ ಈಗ ಆರ್ಎನ್ಎ ಪಾಲಿಮರೇಸ್ ಡಿಎನ್ಎ ಯಿಂದ ಎಮ್ಆರ್ಎನ್ಎ ಗೆ ಪರಿವರ್ತನೆ ಮಾಡುತ್ತದೆ ಈಗ ಆರ್ಎನ್ಎ ಪಾಲಿಮರೇಸ್ ಎಲ್ಲಿ ಬಂಧಿಸುತ್ತದೆ ಆರ್ಎನ್ಎ ಪಾಲಿಮರೇಸ್ ವಾಸ್ತವವಾಗಿ ಪ್ರವರ್ತಕ ಎಂದು ಕರೆಯಲ್ಪಡುವ ಈ ಪ್ರದೇಶಕ್ಕೆ ಹೋಗಿ ಬಂಧಿಸುತ್ತದೆ ಮತ್ತು ಈ ಆರ್ಎನ್ಎ ಪಾಲಿಮರೇಸ್ ಗಳು ನಿಜವಾಗಿಯೂ ಪ್ರವರ್ತಕಕ್ಕೆ ಹೋಗಿ ಬಂಧಿಸಲು ಅನುವು ಮಾಡಿಕೊಡುವ ಪ್ರೋಟೀನ್ ಗಳ ಸಂಪೂರ್ಣ ಗುಂಪಿದೆ ಅವುಗಳನ್ನು ಪ್ರತಿಲೇಖನ ಅಂಶಗಳು ಎಂದು ಕರೆಯಲಾಗುತ್ತದೆ ಗೊಂದಲವನ್ನು ತಪ್ಪಿಸಲು ನಾನು ವಿವಿಧ ರೀತಿಯ ಪ್ರತಿಲೇಖನ ಅಂಶಗಳ ವಿವರಗಳನ್ನು ತಿಳಿಸುವುದಿಲ್ಲ ಪ್ರೊಕಾರಿಯೋಟ್ ಗಳಿಗಿಂತ ಅವು ಯುಕಾರಿಯೋಟ್ ಗಳಲ್ಲಿ ಹೆಚ್ಚು ಸಂಕೀರ್ಣವಾಗಿವೆ ಆದರೆ ಈ ಪ್ರತಿಲೇಖನ ಅಂಶಗಳು ಆರ್ಎನ್ಎ ಪಾಲಿಮರೇಸ್ ಪ್ರವರ್ತಕಕ್ಕೆ ಹೋಗಿ ಜಿಗಿಯಲು ನಂತರ ಪ್ರವರ್ತಕನ ಮೇಲೆ ಕುಳಿತುಕೊಳ್ಳಲು ಸಹಾಯ ಮಾಡುತ್ತದೆ ಎಂಬುದನ್ನು ಸದ್ಯಕ್ಕೆ ನೆನಪಿಡಿ ಒಮ್ಮೆ ಅದು ಪ್ರವರ್ತಕನ ಮೇಲೆ ಕುಳಿತುಕೊಂಡರೆ ಇದು ಪ್ರವರ್ತಕ ಪ್ರದೇಶ ಎಂದು ಹೇಳೋಣ ಆರ್ಎನ್ಎ ಪಾಲಿಮರೇಸ್ ಅದರ ಮೇಲೆ ಕುಳಿತು ನಂತರ ಅದು ಆ ದಿಕ್ಕಿನಲ್ಲಿ ಚಲಿಸಲು ಪ್ರಾರಂಭಿಸುತ್ತದೆ ಮತ್ತು ಅದು ಚಲಿಸುವಾಗ ಈ ಮಧ್ಯವರ್ತಿ ಜಲಜನಕ ಬಂಧಗಳನ್ನು ಮುರಿಯಲು ಪ್ರಾರಂಭಿಸುತ್ತದೆ ಈ 2 ಎಳೆಗಳನ್ನು ಬೇರ್ಪಡಿಸಲು ಕಾರಣವಾಗುತ್ತದೆ ನಂತರ ಈ ಎಳೆಯು ಮಾದರಿ ಫಲಕದ ಎಳೆಯಾಗುತ್ತದೆ ಏಕೆಂದರೆ ಈ ಎಳೆ ಚಾಲನೆಯಲ್ಲಿದೆ ಈ ನಿರ್ದಿಷ್ಟ ಎಳೆ ಎಂದು ನಾನು ಹೇಳುತ್ತೇನೆ ಅದು ಇಲ್ಲಿಂದ ಇಲ್ಲಿಗೆ ಹೋಗುತ್ತದೆ ನಂತರ ತೆರೆಯುತ್ತಿದೆ ಇದು 3 ಪ್ರೈಮ್ ನಿಂದ 5 ಪ್ರೈಮ್ ನ ತುದಿಗೆ ಚಲಿಸುತ್ತಿದೆ ಆದರೆ ಆರ್ಎನ್ಎ ಪಾಲಿಮರೇಸ್ ಎಳೆಯು ಪರಸ್ಪರ ವಿರುದ್ಧವಾಗಿರಬೇಕು ಮತ್ತು ಅದು ಪೂರಕವಾಗಿರಬೇಕು ಆರ್ಎನ್ಎ ಪಾಲಿಮರೇಸ್ ಇದನ್ನು ಓದಲು ಪ್ರಾರಂಭಿಸುತ್ತದೆ ಈ ಎಳೆಯು ಓದಲು ಪ್ರಾರಂಭಿಸುತ್ತದೆ ಇದು ಬೇರ್ಪಟ್ಟಿದೆ ಮತ್ತು ಅದಕ್ಕೆ ಟಿ ಎದುರಾದಲ್ಲೆಲ್ಲಾ ಇಲ್ಲಿ ನಾವು ಒಂದು ಎ ರೈಬೊನ್ಯೂಕ್ಲಿಯೊಟೈಡ್ ಅನ್ನು ಇಡುತ್ತೇವೆ ಇಲ್ಲಿ ಎ ಇದೆ ಆದರೆ ಇದು ಥೈಮಿನ್ ಅನ್ನು ಹೊಂದಿಲ್ಲ ಆದ್ದರಿಂದ ಅದು ಯುರಾಸಿಲ್ ಅನ್ನು ರೂಪಿಸುತ್ತದೆ ನಂತರ ಅದು ಸೈಟೋಸಿನ್ ಒಂದು ಗ್ವಾನೈನ್ ಒಂದು ಸೈಟೋಸಿನ್ ಅನ್ನು ರೂಪಿಸುತ್ತದೆ ಮತ್ತು ಇಲ್ಲಿ ಗ್ವಾನೈನ್ ಇರುವುದರಿಂದ ಅದು ಮತ್ತೆ ಸೈಟೋಸಿನ್ ಅನ್ನು ರೂಪಿಸುತ್ತದೆ ತದನಂತರ 5 ಪ್ರೈಮ್ ನಿಂದ 3 ಪ್ರೈಮ್ ನ ದಿಕ್ಕಿನಲ್ಲಿ ಈ ಸಂಶ್ಲೇಷಣೆಯು ನಡೆಯುತ್ತಿದೆ ಮತ್ತು ಈ ಆರ್ಎನ್ಎ ನಂತರ ಹೊರಬರುತ್ತಿದೆ ಮತ್ತು ಅದು ಹೊರಬರುತ್ತದೆ ಮತ್ತು ಆರ್ಎನ್ಎ ಪಾಲಿಮರೇಸ್ ಮುಂದೆ ಸಾಗುತ್ತಿರುವಾಗ ಅದು ಅದನ್ನು ಮತ್ತಷ್ಟು ತೆರೆಯುತ್ತದೆ ಈ ಎಳೆಯನ್ನು ಓದುತ್ತದೆ ಅದರ 5 ಪ್ರೈಮ್ ನಿಂದ 3 ಪ್ರೈಮ್ ನ ದಿಕ್ಕಿನಲ್ಲಿ ರೈಬೊನ್ಯೂಕ್ಲಿಯೊಟೈಡ್ ಗಳನ್ನು ಸೇರಿಸುತ್ತಲೇ ಇರುತ್ತದೆ ಮತ್ತು ಎಂಆರ್ಎನ್ಎ ಅಣುವು ಇನ್ನೊಂದು ತುದಿಯಲ್ಲಿ ಹೊರಬರುತ್ತಿದೆ ಪ್ರತಿಲೇಖನದ ಅಂತ್ಯದ ವೇಳೆಗೆ ಏನಾಗಿದೆ ಎಂದರೆ ನೀವು ಈ ಡಿಎನ್ಎ ಯನ್ನು ಹೊಂದಿದ್ದೀರಿ ತದನಂತರ ನೀವು ಪ್ರವರ್ತಕರನ್ನು ಹೊಂದಿದ್ದೀರಿ ಆರ್ಎನ್ಎ ಪಾಲಿಮರೇಸ್ ಆ ದಿಕ್ಕಿನಲ್ಲಿ ಚಲಿಸಲು ಪ್ರಾರಂಭಿಸಿದೆ ನಂತರ ಅದು ನಕಲಿಸಲು ಪ್ರಾರಂಭಿಸುತ್ತದೆ ಮತ್ತು ಅದು ನಿಮಗೆ ಮಾದರಿ ಫಲಕದ ಎಳೆಗೆ ನಿಖರವಾಗಿ ಪೂರಕವಾದ ಎಮ್ಆರ್ಎನ್ಎ ಅಣುವನ್ನು ನೀಡಲು ಪ್ರಾರಂಭಿಸುತ್ತದೆ ಮತ್ತು ಅದು 5 ಪ್ರೈಮ್ ನ ತುದಿಯಿಂದ 3 ಪ್ರೈಮ್ ನ ತುದಿಯವರೆಗೆ ಸಂಭವಿಸುತ್ತದೆ ಈಗ ನೀವು ಸಿದ್ಧವಾದ ಎಂಆರ್ಎನ್ಎ ಅಣುವನ್ನು ಹೊಂದಿದ್ದೀರಿ ಮತ್ತು ಯುಕಾರಿಯೋಟ್ ಗಳ ಸಂದರ್ಭದಲ್ಲಿ ಎಮ್ಆರ್ಎನ್ಎ ಅಣುವು ಮತ್ತಷ್ಟು ಸಂಸ್ಕರಣೆಗೆ ಒಳಗಾಗುತ್ತದೆ ಏಕೆಂದರೆ ಯುಕಾರಿಯೋಟ್ ಗಳ ಸಂದರ್ಭದಲ್ಲಿ ನೆನಪಿಡಿ ಎಮ್ಆರ್ಎನ್ಎ ದೀರ್ಘ ಪ್ರಯಾಣವನ್ನು ಮಾಡಬೇಕಾಗಿದೆ ಅದು ನ್ಯೂಕ್ಲಿಯಸ್ ನಿಂದ ಹೊರಬಂದು ನಂತರ ರೈಬೋಸೋಮ್ ನೊಂದಿಗೆ ಕೂಡಿಕೊಂಡು ನಂತರ ಬಾಣಸಿಗನನ್ನು ಸಂಪರ್ಕಿಸಬೇಕು ಆದ್ದರಿಂದ ಇದು ಪ್ರಯಾಣಿಸಬೇಕಾಗಿದೆ ಯುಕಾರಿಯೋಟ್ ಗಳ ಸಂದರ್ಭದಲ್ಲಿ ಕೆಲವು ಹೆಚ್ಚುವರಿ ಮಾರ್ಪಾಡುಗಳಿಂದ ಆ ರಕ್ಷಣೆಯನ್ನು ಒದಗಿಸಲಾಗುತ್ತದೆ ಅದರಲ್ಲಿ ಮತ್ತೆ 5 ಪ್ರೈಮ್ ನ ತುದಿಯಲ್ಲಿರುವ ಎಂಆರ್ಎನ್ಎ ಕೆಲವು ಹೆಚ್ಚುವರಿ ನ್ಯೂಕ್ಲಿಯೋಟೈಡ್ ಗಳನ್ನು ಸೇರಿಸುತ್ತದೆ ಮತ್ತು ಕೆಲವು ಫಾಸ್ಫೇಟ್ ಗಳನ್ನು ಹೊಂದಿರುತ್ತದೆ ಮತ್ತು ಇದನ್ನು 5 ಪ್ರೈಮ್ ಟೋಪಿ ಎಂದು ಕರೆಯಲಾಗುತ್ತದೆ ಅಂತೆಯೇ ಯುಕಾರಿಯೋಟ್ ಗಳ ಸಂದರ್ಭದಲ್ಲಿ ಎಂಆರ್ಎನ್ಎ ಯ 3 ಪ್ರೈಮ್ ತುದಿಯು ಕೆಲವು ಅಡೆನೈನ್ ಗಳ ವಿಸ್ತರಣೆಯನ್ನು ಹೊಂದಿರುತ್ತದೆ ಇದು ಅಡೆನೈನ್ ಬಾಲದಂತೆ ಇರುತ್ತದೆ ಮತ್ತು ಇದನ್ನು ಪಾಲಿ ಎ ಬಾಲ ಎಂದೂ ಕರೆಯಲಾಗುತ್ತದೆ ಆದ್ದರಿಂದ ಪ್ರೊಕಾರಿಯೋಟ್ ಗಳಂತೆ ಆಗಿಲ್ಲ ಪ್ರೊಕಾರಿಯೋಟ್ ಗಳ ಸಂದರ್ಭದಲ್ಲಿ ಪ್ರತಿಲೇಖನವು ಇಲ್ಲಿ ನಿಲ್ಲುತ್ತದೆ ಆದರೆ ಯುಕಾರಿಯೋಟ್ ಗಳ ಸಂದರ್ಭದಲ್ಲಿ ಆರ್ಎನ್ಎ ಯನ್ನು ಮತ್ತಷ್ಟು ಸಂಸ್ಕರಿಸಲಾಗುತ್ತದೆ ಏಕೆಂದರೆ ಅದು ನ್ಯೂಕ್ಲಿಯಸ್ ನ ಹೊರಗೆ ಪ್ರಯಾಣಿಸಬೇಕು ಮತ್ತು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನು ಅಥವಾ ಸೈಟೋಪ್ಲಾಸಂ ನಲ್ಲಿರುವ ರೈಬೋಸೋಮ್ ಗಳನ್ನು ತಲುಪಬೇಕು ಇದು 5 ಪ್ರೈಮ್ ಟೋಪಿಯನ್ನು ಹೊಂದಿದೆ ಮತ್ತು ಇದು ಪಾಲಿ ಎ ಬಾಲವನ್ನು ಹೊಂದಿರುತ್ತದೆ ಆದ್ದರಿಂದ ಯುಕಾರಿಯೋಟ್ ಗಳ ಸಂದರ್ಭದಲ್ಲಿ ನೀವು ಇದನ್ನು ಇನ್ನೂ ಎಂಆರ್ಎನ್ಎ ಎಂದು ಕರೆಯುವುದಿಲ್ಲ ಈ ಪ್ರಕ್ರಿಯೆಯನ್ನು ಆರ್ಎನ್ಎ ಸಂಸ್ಕರಣೆ ಎಂದು ಕರೆಯಲಾಗುತ್ತದೆ ಅವರಲ್ಲಿ ಕೆಲವರು ಇದನ್ನು ಪೋಸ್ಟ್ ಪೋಸ್ಟ್ ಎಂದರೆ ನಂತರ ನಂತರದ ಪ್ರತಿಲೇಖನ ಮಾರ್ಪಾಡುಗಳು ಎಂದೂ ಕರೆಯುತ್ತಾರೆ ಆದ್ದರಿಂದ ಯುಕಾರಿಯೋಟ್ ಗಳ ವಿಷಯದಲ್ಲಿಯೂ ಅದು ಸಂಭವಿಸುತ್ತದೆ ನಿಮ್ಮ ಡಿಎನ್ಎ ಯಲ್ಲಿರುವ ಸೂಚನೆಗಳನ್ನು ಬರೆಯಲಾದ ನೀವು ಹೊಂದಿರುವ ಸೂಚನಾ ಪುಸ್ತಕವನ್ನು ಪ್ರತಿಯನ್ನು ಎಮ್ಆರ್ಎನ್ಎ ಅಣುವಾಗಿ ನಕಲಿಸಲಾಗಿದೆ ಅಣುವನ್ನು ಮತ್ತಷ್ಟು ಸೂಕ್ತವಾಗಿ ಸಂಸ್ಕರಿಸಲಾಗಿದೆ ರೈಬೋಸೋಮ್ ಬಳಿ ತೆಗೆದುಕೊಂಡು ಹೋಗಲಾಗಿದೆ ಅಲ್ಲಿ ನಿಜವಾದ ಅನುವಾದ ಪ್ರಕ್ರಿಯೆಯು ಸಂಭವಿಸುತ್ತದೆ ಮತ್ತು ನಾನು ಆ ಅನುವಾದ ಪ್ರಕ್ರಿಯೆಯನ್ನು ಪ್ರತ್ಯೇಕ ವೀಡಿಯೊದಲ್ಲಿ ಪ್ರತ್ಯೇಕವಾಗಿ ವಿವರಿಸುತ್ತೇನೆ ಆದರೆ ನಾನು ಇತರ 2 ಪ್ರಮುಖ ವಿಷಯಗಳನ್ನು ವಿವರಿಸಲು ಬಯಸುತ್ತೇನೆ ಯುಕಾರಿಯೋಟ್ ಗಳ ವಿಷಯದಲ್ಲಿ ನಾವು ಗಮನಿಸಿದ ಅಂಶವೆಂದರೆ ಒಂದು ನಿರ್ದಿಷ್ಟ ಪಾತ್ರಕ್ಕೆ ಸಂಕೇತಿಸುವ ವಂಶವಾಹಿಯು ನಿರಂತರತೆಯಲ್ಲಿಲ್ಲ ಏನಾಗುತ್ತದೆ ಎಂದರೆ ವಂಶವಾಹಿಯು ಕೆಲವು ಭಾಗಗಳನ್ನು ಹೊಂದಿರುತ್ತದೆ ಆದ್ದರಿಂದ ಈ ಇಡೀ ವಿಷಯವನ್ನು ಒಂದು ವಂಶವಾಹಿ ಎಂದು ಹೇಳೋಣ ಈಗ ಈ ವಂಶವಾಹಿ ಪ್ರೋಟೀನ್ ಗೆ ಸಂಕೇತಿಸುವ ಪ್ರದೇಶಗಳನ್ನು ಹೊಂದಿರುತ್ತದೆ ಮತ್ತು ಅವುಗಳನ್ನು ಎಕ್ಸಾನ್ ಎಂದು ಕರೆಯಲಾಗುತ್ತದೆ ಭಾಗಗಳನ್ನು ವ್ಯಕ್ತಪಡಿಸಲು ಇ ಬಳಸಲಾಗಿದೆ ಪ್ರೋಟೀನ್ ಗಳಾಗಿ ವ್ಯಕ್ತವಾಗುವ ಭಾಗಗಳು ಆದ್ದರಿಂದ ಇದು ಎಕ್ಸಾನ್ ಗಳನ್ನು ಹೊಂದಿರುತ್ತದೆ ಇದನ್ನು ಎಕ್ಸಾನ್ 1 ಎಂದು ಹೇಳೋಣ ನಂತರ ಅದರ ನಡುವೆ ಯಾವುದಕ್ಕೂ ಸಹ ಸಂಕೇತ ಮಾಡದ ಪ್ರದೇಶವಿದೆ ಆದ್ದರಿಂದ ಯಾವುದಕ್ಕೂ ಸಂಕೇತ ಮಾಡದ ಈ ಪ್ರದೇಶಗಳನ್ನು ಇಂಟ್ರಾನ್ ಗಳೆಂದು ಕರೆಯಲಾಗುತ್ತದೆ ತದನಂತರ ನೀವು ಮತ್ತೆ ಮುಂದಿನ ಎಕ್ಸಾನ್ ಅನ್ನು ಹೊಂದಿರುತ್ತೀರಿ ಇದನ್ನು ಎಕ್ಸಾನ್ 2 ಎಂದು ಹೇಳೋಣ ನಕಲಿಸಲಾಗುತ್ತಿರುವ ಆರ್ಎನ್ಎ ಯು ರೂಪುಗೊಂಡಾಗ ನೀವು 5 ಪ್ರೈಮ್ ಟೋಪಿಯನ್ನು ಹೊಂದಿರುವ ಆರ್ಎನ್ಎ ಯನ್ನು ಹೊಂದಿರುತ್ತೀರಿ ಇದು ಎಕ್ಸಾನ್ 1 ಅನ್ನು ಹೊಂದಿರುತ್ತದೆ ನಂತರ ಇದು ಮಧ್ಯದಲ್ಲಿ ಇಂಟ್ರಾನ್ ಅನ್ನು ಹೊಂದಿರುತ್ತದೆ ತದನಂತರ ಅದು ಮುಂದಿನ ಒಳಬರುವ ಎಕ್ಸಾನ್ ಅನ್ನು ಹೊಂದಿರುತ್ತದೆ ಅದು ಎಕ್ಸಾನ್ 2 ನಂತರ ನೀವು 3 ಪ್ರೈಮ್ ನ ತುದಿಯಲ್ಲಿ ಪಾಲಿ ಎ ಬಾಲವನ್ನು ಹೊಂದುತ್ತೀರಿ ಈಗ ಇದನ್ನು ನನ್ನ ಪ್ರಕಾರ ಸಂಪೂರ್ಣವಾಗಿ ಓದಲು ಆಗುವುದಿಲ್ಲ ಇದನ್ನು ಓದಿದರೆ ಯೋಜನೆಯು ಗೊಂದಲಕ್ಕೊಳಗಾಗುತ್ತದೆ ಯೋಜನೆಯು ಈ ಇಂಟ್ರಾನ್ ಅನ್ನು ಹೊಂದಲು ಸಾಧ್ಯವಿಲ್ಲ ಬಾಣಸಿಗನಿಗೆ ಈ ಇಂಟ್ರಾನ್ ಇರಬಾರದು ಆದ್ದರಿಂದ ತಿದ್ದುವ ಪ್ರಕ್ರಿಯೆ ಇರುತ್ತದೆ ಇದು ನೀವು ವೀಡಿಯೊ ಚಿತ್ರಿಕರಣ ಮಾಡುವಂತೆಯೇ ಇದೆ ನಂತರ ನಿಮಗೆ ಸಂತೋಷವಿಲ್ಲದ ಪ್ರದೇಶಗಳಲ್ಲಿ ನೀವು ಅದನ್ನು ಕತ್ತರಿಸುತ್ತೀರಿ ನೀವು ಗರಿಗರಿಯಾದ ತಿದ್ದುವ ಪ್ರಕ್ರಿಯೆಯನ್ನು ಮಾಡುತ್ತೀರಿ ಅಂತಿಮ ವೀಡಿಯೊ ಸಂಪೂರ್ಣವಾಗಿ ಗರಿಗರಿಯಾಗಿ ಮತ್ತು ನಿರಂತರವಾಗಿ ಕಾಣುತ್ತದೆ ಅಂತೆಯೇ ಈ ಆರ್ಎನ್ಎ ಯು ಇನ್ನೂ ಪೂರ್ವ ಆರ್ಎನ್ಎ ಆಗಿದೆ ಏನಾಗುತ್ತದೆ ಎಂದರೆ ನೀವು ಕತ್ತರಿಗಳಂತೆ ಇರುವ ಯಂತ್ರೋಪಕರಣವನ್ನು ಹೊಂದಿದ್ದೀರಿ ಈ ಕತ್ತರಿಗಳನ್ನು ಸ್ಪ್ಲೈಸೋಸೋಮ್ ಗಳು ಎಂದು ಕರೆಯಲಾಗುತ್ತದೆ ಈಗ ಅದರ ವಿವರಗಳಿಗೆ ಹೋಗುವುದಿಲ್ಲ ಅವು ಏನು ಮಾಡುತ್ತವೆಂದರೆ ಅವು ಈ ಇಂಟ್ರಾನ್ ಗಳನ್ನು ಮತ್ತು ಎಕ್ಸಾನ್ ಗಳನ್ನು ಒಟ್ಟಿಗೆ ತರುತ್ತವೆ ಮತ್ತು ಒಂದು ರೀತಿಯ ಕುಣಿಕೆಯನ್ನು ತರುತ್ತವೆ ಮತ್ತು ಅದನ್ನು ಕತ್ತರಿಸುತ್ತವೆ ಆದ್ದರಿಂದ ನೀವು ಅದನ್ನು ಕತ್ತರಿಸುವ ಕತ್ತರಿಯನ್ನು ಹೊಂದಿರುತ್ತೀರಿ ಇದು ಅದನ್ನು ಇಲ್ಲಿ ಕತ್ತರಿಸುತ್ತದೆ ನೀವು ಅದನ್ನು ಕತ್ತರಿಸುತ್ತೀರಿ ಮತ್ತು ಇಂಟ್ರಾನ್ ಅನ್ನು ತೆಗೆದುಹಾಕುತ್ತೀರಿ ನಂತರ ನೀವು ಎಕ್ಸಾನ್ 1 ಎಕ್ಸಾನ್ 2 5 ಪ್ರೈಮ್ ಟೋಪಿ ಮತ್ತು 3 ಪ್ರೈಮ್ ಪಾಲಿ ಎ ಬಾಲವನ್ನು ಹೊಂದಿರುವ ನಿರಂತರ ಎಂಆರ್ಎನ್ಎ ಯನ್ನು ಪಡೆಯುತ್ತೀರಿ ಇದು ಯುಕಾರಿಯೋಟ್ ಗಳ ಸಂದರ್ಭದಲ್ಲಿ ಸಂಭವಿಸುತ್ತದೆ ಇದನ್ನು ಸ್ವಲ್ಪ ವಿವರವಾಗಿ ಹೇಳಬೇಕಾಗಿತ್ತು ಏಕೆಂದರೆ ನೆನಪಿಡಿ ಪ್ರೊಕಾರಿಯೋಟ್ ಗಳಿಗಿಂತ ಯುಕಾರಿಯೋಟ್ ಗಳ ಸಂದರ್ಭದಲ್ಲಿ ಡಿಎನ್ಎ ಸ್ವಲ್ಪ ಹೆಚ್ಚು ಸಂಕೀರ್ಣವಾಗಿದೆ ಎಂದು ನಾನು ನಿಮಗೆ ಹೇಳಿದ್ದೇನೆ ಮತ್ತು ಮಾಹಿತಿಯ ಸಂಸ್ಕರಣೆಗೆ ಅಗತ್ಯವಾದ ಪ್ರಕ್ರಿಯೆಯು ಒಂದು ಉದಾಹರಣೆಯಾಗಿದೆ ಮತ್ತೆ ನಾನು ಸೆಂಟ್ರಲ್ ಡಾಗ್ಮಾ ಕ್ಕೆ ಹಿಂತಿರುಗಲು ಬಯಸುತ್ತೇನೆ ಸೆಂಟ್ರಲ್ ಡಾಗ್ಮಾ ವು ಮುಖ್ಯ ವಿಷಯಾಧಾರಿತವಾಗಿದೆ ಇದಕ್ಕೆ ಅಪವಾದಗಳಿವೆ ಆದರೆ ಸರಳತೆಗಾಗಿ ದೊಡ್ಡದಾಗಿದೆ ಮಾಹಿತಿಯು ಡಿಎನ್ಎ ಯಿಂದ ಆರ್ಎನ್ಎ ಗೆ ರವಾನೆಯಾಗುತ್ತದೆ ಅದನ್ನು ನೀವು ಪ್ರತಿಲೇಖನ ಎಂದು ಕರೆಯುತ್ತೀರಿ ನಂತರ ಆರ್ಎನ್ಎ ಯಿಂದ ಪ್ರೋಟೀನ್ ಗೆ ನೀವು ಅನುವಾದ ಎಂದು ಕರೆಯುತ್ತೀರಿ ಡಿಎನ್ಎ ಯು ಸ್ವತಃ ಮರು ನಕಲಿಸುವಾಗ ಅದನ್ನು ನೀವು ಪುನರಾವರ್ತನೆ ಎಂದು ಕರೆಯುತ್ತೀರಿ ನಾವು ಈ ಪ್ರೊಕಾರಿಯೋಟಿಕ್ ಕೋಶದ ಪ್ರಕ್ರಿಯೆಗಳಲ್ಲಿನ ವ್ಯತ್ಯಾಸಗಳನ್ನು ಹೋಲಿಸಬೇಕಾದರೆ ಇದು ನಿಮ್ಮ ಪ್ರೊಕಾರಿಯೋಟಿಕ್ ಕೋಶ ಮತ್ತು ಇದು ಯುಕಾರಿಯೋಟಿಕ್ ಕೋಶವಾಗಿದೆ ಆದ್ದರಿಂದ ಪ್ರೊಕಾರಿಯೋಟಿಕ್ ಕೋಶದಲ್ಲಿ ನ್ಯೂಕ್ಲಿಯಸ್ ಇರುವುದಿಲ್ಲ ಡಿಎನ್ಎ ಯು ಸೈಟೋಪ್ಲಾಸಂ ನಲ್ಲಿ ಸಡಿಲವಾಗಿ ಕುಳಿತಿದೆ ಡಿಎನ್ಎ ಯು ಎಮ್ಆರ್ಎನ್ಎ ಗೆ ನಕಲಿಸಲ್ಪಡುತ್ತದೆ ಆದ್ದರಿಂದ ಪ್ರತಿಲೇಖನವು ಸೈಟೋಪ್ಲಾಸಂ ನಲ್ಲಿಯೇ ನಡೆಯುತ್ತದೆ ನಂತರ ಎಂಆರ್ಎನ್ಎ ಯನ್ನು ಓದಲಾಗುತ್ತದೆ ಮತ್ತು ಪ್ರೋಟೀನ್ ಗಳ ರಚನೆಗೆ ಬಳಸಲಾಗುತ್ತದೆ ಸೈಟೋಪ್ಲಾಸಂ ನಲ್ಲಿ ಅನುವಾದವೂ ನಡೆಯುತ್ತಿದೆ ಇದು ಸೈಟೋಪ್ಲಾಸಂ ನಲ್ಲಿರುವಂತಿದೆ ಆದರೆ ಯುಕಾರಿಯೋಟ್ ಗಳ ಸಂದರ್ಭದಲ್ಲಿ ನೀವು ನ್ಯೂಕ್ಲಿಯಸ್ ಅನ್ನು ಹೊಂದಿರುತ್ತೀರಿ ನಂತರ ಅದು ನೀವು ನಾಭಿಕ ರಂಧ್ರ ಎಂದು ಕರೆಯುವ ತೆರವುಗಳನ್ನು ಹೊಂದಿರುತ್ತದೆ ಡಿಎನ್ಎ ಯು ನ್ಯೂಕ್ಲಿಯಸ್ ನಲ್ಲಿ ಕುಳಿತಿದೆ ಪ್ರತಿಲೇಖನ ಪ್ರಕ್ರಿಯೆ ಎಮ್ಆರ್ಎನ್ಎ ಯ ರಚನೆ ಎಮ್ಆರ್ಎನ್ಎ ಯ ಸಂಸ್ಕರಣೆಯ 5 ಪ್ರೈಮ್ ನ ಟೋಪ್ಪಿಗೆ 3 ಪ್ರೈಮ್ ನ ಪಾಲಿ ಎ ಬಾಲ ಪ್ರತಿಲೇಖನ ನಂತರದ ಮಾರ್ಪಾಡುಗಳು ನ್ಯೂಕ್ಲಿಯಸ್ ನಲ್ಲಿ ನಡೆಯುತ್ತಿರುವ ಎಲ್ಲವನ್ನೂ ಹೊಂದಿರುತ್ತದೆ ಅದಾದಮೇಲೆ ಎಂಆರ್ಎನ್ಎ ಯು ಸಿದ್ಧವಾದ ನಂತರ ಅದು ನ್ಯೂಕ್ಲಿಯಸ್ ನಿಂದ ಹೊರಬಂದು ಸೈಟೋಪ್ಲಾಸಂ ಗೆ ಹೋಗುತ್ತದೆ ನಂತರ ಸೈಟೋಪ್ಲಾಸಂ ನಲ್ಲಿ ಉಚಿತ ರೈಬೋಸೋಮ್ ಗಳು ಇರುತ್ತವೆ ಅವುಗಳಿಗೆ ಎಂಆರ್ಎನ್ಎ ಹೋಗುತ್ತದೆ ಮತ್ತು ಅನುವಾದ ಪ್ರಕ್ರಿಯೆಯು ಸಂಭವಿಸುತ್ತದೆ ಅಥವಾ ಅದು ಹೋಗಿ ನೀವು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಂದು ಕರೆಯುವ ರೈಬೋಸೋಮ್ ಗಳ ಮೇಲೆ ಕುಳಿತುಕೊಳ್ಳುತ್ತದೆ ಆದ್ದರಿಂದ ನೀವು ಈ 2 ಪ್ರದೇಶಗಳಲ್ಲಿ ಸೈಟೋಪ್ಲಾಸಂ ನಲ್ಲಿ ಅಥವಾ ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಲ್ಲಿ ಪ್ರೋಟೀನ್ ನ ಸಂಶ್ಲೇಷಣೆಯನ್ನು ಹೊಂದಬಹುದು ಇಂದಿನ ವೀಡಿಯೊದಲ್ಲಿ ನಾವು ಏನನ್ನು ಕಲಿತಿದ್ದೇವೆಂದರೆ ಪ್ರವರ್ತಕದಿಂದ ಪ್ರಾರಂಭವಾಗುವ ಪ್ರತಿಲೇಖನದ ಪ್ರಕ್ರಿಯೆಯ ಮೂಲಕ ಅಲ್ಲಿ ಆರ್ಎನ್ಎ ಪಾಲಿಮರೇಸ್ ಬಂಧಿಸುತ್ತದೆ ಮತ್ತು ಈ ಆರ್ಎನ್ಎ ಪಾಲಿಮರೇಸ್ ಡಿಎನ್ಎ ಯ ಎಳೆಗಳನ್ನು ಪ್ರತ್ಯೇಕಿಸುತ್ತದೆ ಅವುಗಳಲ್ಲಿ ಒಂದನ್ನು ಮಾದರಿ ಫಲಕನಂತೆ ಬಳಸುತ್ತದೆ ನಂತರ 5 ಪ್ರೈಮ್ ನಿಂದ 3 ಪ್ರೈಮ್ ನ ದಿಕ್ಕಿನವರೆಗೆ ಇದು ರೈಬೊನ್ಯೂಕ್ಲಿಯೊಟೈಡ್ ಗಳನ್ನು ಪಾಲಿಮರೀಕರಣಗೊಳಿಸಲು ಪ್ರಾರಂಭಿಸುತ್ತದೆ ಮತ್ತು ಇದು ಆರ್ಎನ್ಎ ಅಣುವಿನ ರಚನೆಗೆ ಕಾರಣವಾಗುತ್ತದೆ ಆದ್ದರಿಂದ ಡಿಎನ್ಎ ಯಲ್ಲಿ ಸಂಗ್ರಹವಾಗಿರುವ ಯಾವುದೇ ಸೂಚನೆಯನ್ನು ಪ್ರತಿಲೇಖನದಲ್ಲಿ ಏಕ ಎಳೆಯ ಎಂಆರ್ಎನ್ಎ ಅಣುವಾಗಿ ನಕಲಿಸಲಾಗಿದೆ ತದನಂತರ ಯುಕಾರಿಯೋಟ್ ಗಳ ಸಂದರ್ಭದಲ್ಲಿ ಈ ಎಂಆರ್ಎನ್ಎ ಯನ್ನು ಮತ್ತಷ್ಟು ಸಂಸ್ಕರಿಸಲಾಗುತ್ತದೆ ಏಕೆಂದರೆ ಇದು ಪ್ರತಿಲೇಖನದ ಉತ್ತರದ ಮಾರ್ಪಾಡು ಪ್ರಕ್ರಿಯೆಯ ಮೂಲಕ ನ್ಯೂಕ್ಲಿಯಸ್ ನಿಂದ ಹೊರಬರಬೇಕಾಗುತ್ತದೆ ಸೆಂಟ್ರಲ್ ಡಾಗ್ಮಾ ದ ಮೊದಲ ಹೆಜ್ಜೆಯಾದ ಪ್ರತಿಲೇಖನವನ್ನು ಅರ್ಥಮಾಡಿಕೊಳ್ಳಲು ಇದು ನಿಮಗೆ ಸಹಾಯ ಮಾಡಿದೆ ಎಂದು ಭಾವಿಸುತ್ತೇವೆ ಮುಂದಿನ ವೀಡಿಯೊದಲ್ಲಿ ನಾವು ಅನುವಾದದ ಬಗ್ಗೆ ಮಾತನಾಡುತ್ತೇವೆ ಧನ್ಯವಾದಗಳು